ಕಪ್ಪು ದೇಹ ವಿಕಿರಣ I ಸಂಬಂಧಿತ ವ್ಯಾಖ್ಯಾನಗಳು ಮತ್ತು ಕಪ್ಪು ದೇಹ ಕ್ಯಾವಿಟಿ ಯಾಗಿ ವರ್ತಿಸುವುದು ಇದು ಕ್ವಾನ್ಟಮ್ ಸಿದ್ಧಾಂತ ಅಥವಾ ಕ್ವಾನ್ಟಮ್ ಸಿದ್ಧಾಂತದ ಪರಿಚಯದ ಮೊದಲ ಉಪನ್ಯಾಸವಾಗಿದೆ ಮತ್ತು ಯಾವುದೇ ಕೋರ್ಸ್ ಸಾಂಪ್ರದಾಯಿಕವಾಗಿ ಕಪ್ಪು ದೇಹದ ವಿಕಿರಣದ ಪರಿಚಯದೊಂದಿಗೆ ಪ್ರಾರಂಭವಾಗುತ್ತದೆ ಆದ್ದರಿಂದ ನಾವು ಈ ಉಪನ್ಯಾಸವನ್ನು ಕಪ್ಪು ದೇಹದ ವಿಕಿರಣದ ಪರಿಚಯದೊಂದಿಗೆ ಪ್ರಾರಂಭಿಸಲಿದ್ದೇವೆ ನಾನು ಪ್ರಸ್ತುತಪಡಿಸುವ ವಿಚಾರಗಳೆಂದರೆ ಕಪ್ಪು ದೇಹದ ವಿಕಿರಣ ವಿಕಿರಣದ ಸ್ಪೆಕ್ಟರಲ್ ಡೆನ್ಸಿಟಿ ನಂತರ ಕಪ್ಪು ದೇಹವು ಕ್ಯಾವಿಟಿಯಾಗಿ ವರ್ತಿಸುವುದರ ಬಗ್ಗೆ ಹಾಗೂ ಒಂದು ಕ್ಯಾವಿಟಿಯೊಳಗಿನ ಶಕ್ತಿಯ ಸಾಂದ್ರತೆಯು ಕಪ್ಪು ದೇಹದ ಶಕ್ತಿಯ ಸಾಂದ್ರತೆಗೆ ಸಮನಾಗಿರುತ್ತದೆ ಮತ್ತು ಅಂತಿಮವಾಗಿ ಕ್ಯಾವಿಟಿ ಯೊಳಗಿನ ವಿಕಿರಣದ ಒತ್ತಡವನ್ನು ನೋಡುತ್ತೇವೆ ಕ್ವಾನ್ಟಮ್ ಪರಿಕಲ್ಪನೆಯನ್ನು ಅಭಿವೃದ್ಧಿಪಡಿಸಲು ಇವುಗಳನ್ನು ಬಳಸಲಾಗುತ್ತದೆ ಕಪ್ಪು ದೇಹದ ವಿಕಿರಣವನ್ನು ನಿರ್ದಿಷ್ಟವಾಗಿ ಸಾಂದ್ರತೆ ಎಂದು ವಿವರಿಸುವ ಕ್ವಾನ್ಟಮ್ ಕಲ್ಪನೆಯ ಪರಿಚಯವನ್ನು ಮಾಡುತ್ತೇವೆ ಹಾಗಾದರೆ ಕಪ್ಪು ದೇಹ ಎಂದರೇನು ಇದನ್ನು ವಿಕಿರಣವನ್ನು ಹೀರಿಕೊಳ್ಳುವ ದೃಷ್ಟಿಯಿಂದ ವಿವರಿಸಲಾಗಿದೆ ಇದು ಕಪ್ಪು ದೇಹವು ಎಲ್ಲಾ ವಿಕಿರಣಗಳನ್ನು ಹೀರಿಕೊಳ್ಳುತ್ತದೆ ಎಂದು ಹೇಳುತ್ತದೆ ಮತ್ತು ಆ ಮೂಲಕ ನಾವು ಅದರ ಮೇಲೆ ಬೀಳುವ ಯಾವುದೇ ತರಂಗಾಂತರವನ್ನು ಅರ್ಥೈಸುತ್ತೇವೆ ಕಪ್ಪು ದೇಹವನ್ನು ರೂಪಿಸುವ ಯಾವುದೇ ಪರಿಪೂರ್ಣ ವಸ್ತು ಇಲ್ಲ ನೀವು ನೋಡುವ ಸೂಟ್ ಸಹ ಎಲ್ಲಾ ವಿಕಿರಣಗಳನ್ನು ಹೀರಿಕೊಳ್ಳುವುದಿಲ್ಲ 99 ಮಾತ್ರ ಇರಬಹುದು ಆದರೆ ಅದು ಅದರ ಮೇಲೆ ಬೀಳುವ ಎಲ್ಲಾ ವಿಕಿರಣಗಳನ್ನು ಅಥವಾ ಎಲ್ಲಾ ತರಂಗಾಂತರಗಳನ್ನು ಹೀರಿಕೊಳ್ಳುವುದಿಲ್ಲ ಆದ್ದರಿಂದ ಇದರೊಂದಿಗೆ ನಾವು ಹೀರಿಕೊಳ್ಳುವ ಗುಣಾಂಕ ಎಂದು ಕರೆಯಲ್ಪಡುವ ಯಾವುದನ್ನಾದರೂ a ಎಂದು ವ್ಯಾಖ್ಯಾನಿಸಲಿದ್ದೇವೆ ಅದರ ಚಿಹ್ನೆಯು a ಆಗಿರುತ್ತದೆ ಇದು ವಿಕಿರಣದ ಘಟನೆಯಿಂದ ಭಾಗಿಸಲ್ಪಟ್ಟ ದೇಹದಿಂದ ವಿಕಿರಣವನ್ನು ಹೀರಿಕೊಳ್ಳುತ್ತದೆ ಅದು ಹೀರಿಕೊಳ್ಳುವ ಗುಣಾಂಕ ಅದೇ ಸಮಯದಲ್ಲಿ ಹೊರಸೂಸುವ ಶಕ್ತಿ ಎಂದು ಕರೆಯಲ್ಪಡುವದನ್ನು ವ್ಯಾಖ್ಯಾನಿಸಲಿದ್ದೇನೆ ಮತ್ತು ನೀವು ಊಹಿಸುವಂತೆ ಇದು ದೇಹದಿಂದ ವಿಕಿರಣದ ಹೊರಸೂಸುವಿಕೆಗೆ ಸಂಬಂಧಿಸಿದೆ ಹಾಗಾದರೆ ಹೊರಸೂಸುವ ಶಕ್ತಿ ಎಂದರೇನು ನನಗೆ ಒಂದು ದೇಹವನ್ನು ನೀಡಲಾಗಿದೆ ಎಂದು ಭಾವಿಸೋಣ ನಾನು ಹೊರಸೂಸುವ ಶಕ್ತಿಯನ್ನು ವ್ಯಾಖ್ಯಾನಿಸುತ್ತಿದ್ದೇನೆ ಮತ್ತು ಮೇಲ್ಮೈಯಿಂದ ಮೇಲ್ಮೈಗೆ ಲಂಬವಾಗಿ ಹೊರಬರುವ ವಿಕಿರಣವನ್ನು ನೋಡುತ್ತೇನೆ ಆದ್ದರಿಂದ ಇದು ಲಂಬವಾದ ದಿಕ್ಕು ಒಂದು ಘನ ಕೋನವನ್ನು ಆರಿಸಿ ಅದು ΔΩ ನಂತರ ನಾನು e ಮೂಲಕ ಸೂಚಿಸುವ ಹೊರಸೂಸುವ ಶಕ್ತಿಯನ್ನು ಪ್ರತಿ ಸಣ್ಣ ಸಮಯದಲ್ಲಿ ಈ ಸಣ್ಣ ಘನ ಕೋನದಲ್ಲಿ ಹೊರಬರುವ ಶಕ್ತಿ ಎಂದು ವ್ಯಾಖ್ಯಾನಿಸಲಾಗುತ್ತದೆ ಆದ್ದರಿಂದ Δe ಶಕ್ತಿಯು Δt ಸಮಯಕ್ಕೆ ಹೊರಬರುತ್ತದೆ ಎಂದು ಭಾವಿಸೋಣ ಮತ್ತು ಈ ಪ್ರದೇಶವು ಸಣ್ಣ ಪ್ರದೇಶ ΔA ಎಂದು ಭಾವಿಸೋಣ ನಂತರ ಪ್ರತಿ ಯುನಿಟ್ ಪ್ರದೇಶವನ್ನ ಭಾವಿಸೋಣ ಆದ್ದರಿಂದ ಹೊರಸೂಸುವ ಶಕ್ತಿಯು ಪ್ರತಿ ಯುನಿಟ್ ಪ್ರದೇಶಕ್ಕೆ ಮೇಲ್ಮೈಗೆ ಹೊರಸೂಸುವ ಶಕ್ತಿಯಾಗಿದೆ ಪ್ರತಿ ಘಟಕ ಘನ ಕೋನಕ್ಕೆ ನಾವು 2 ಪ್ರಮಾಣಗಳನ್ನು ವ್ಯಾಖ್ಯಾನಿಸಿದ್ದೇವೆ ಹೀರಿಕೊಳ್ಳುವ ಗುಣಾಂಕ ಮತ್ತು ಹೊರಸೂಸುವ ಶಕ್ತಿ ಇದನ್ನು ನಾನು e ಎಂದು ಕರೆಯಲಿದ್ದೇನೆ ಈಗ ನಾನು ಕಪ್ಪು ದೇಹ a1 ಕ್ಕೆ ಸಮನಾಗಿರಬೇಕು ಮತ್ತು ಕಪ್ಪು ದೇಹವನ್ನು e ಎಂದು ಕರೆಯೋಣ ಮತ್ತು ನಂತರ ಇದನ್ನು ಕ್ಯಾವಿಟಿಯೊಳಗೆ ಕಿರ್ಚಾಫ್ನ ನಿಯಮ ಎಂದು ಕರೆಯಬಹುದು ಕಿರ್ಚಾಫ್ನ ನಿಯಮದ ಪ್ರಕಾರ ಯಾವುದೇ ಗಾತ್ರದ ಹೊರಸೂಸುವ ಶಕ್ತಿಯನ್ನು ಅದರ ಹೀರಿಕೊಳ್ಳುವ ಶಕ್ತಿಯಿಂದ ಭಾಗಿಸಲ್ಪಟ್ಟಿದೆ ಅದು E ಗೆ ಸಮ ಎಂದು ಹೇಳುತ್ತದೆ ನಾನು ಅದನ್ನು ಸಾಬೀತುಪಡಿಸುತ್ತಿಲ್ಲ ಇದನ್ನು ಬಹಳ ಸುಲಭವಾಗಿ ವಾದಿಸಬಹುದು ಆದರೆ ಇದು ಹೀಗಿದೆ ಕಿರ್ಚಾಫ್ನ ನಿಯಮದ ಪ್ರಕಾರ ಯಾವುದೇ ದೇಹದ ಹೊರಸೂಸುವ ಶಕ್ತಿಯು E ಗೆ ಸಮನಾಗಿರುತ್ತದೆ ದೇಹದ ಹೀರಿಕೊಳ್ಳುವ ಗುಣಾಂಕವನ್ನು ಹೆಚ್ಚಿಸಿದರೆ ಅದರ ಹೊರಸೂಸುವ ಶಕ್ತಿಯು ಜಾಸ್ತಿ ಇರುತ್ತದೆ ಆದ್ದರಿಂದ ಹೆಚ್ಚು ಹೀರಿಕೊಳ್ಳುವ ಯಾವುದಾದರೂ ಹೆಚ್ಚು ವಿಕಿರಣಗೊಳ್ಳುತ್ತದೆ ಉದಾಹರಣೆಗೆ ನಾನು ಹಸಿರು ಗಾಜಿನ ತುಂಡು ತೆಗೆದುಕೊಳ್ಳುತ್ತೇನೆ ಎಂದು ಭಾವಿಸೋಣ ಅದು ಹಸಿರು ಏಕೆಂದರೆ ಅದು ಕೆಂಪು ಮತ್ತು ಇತರ ಬಣ್ಣಗಳನ್ನು ಹೀರಿಕೊಳ್ಳುತ್ತದೆ ಮತ್ತು ಹಸಿರು ಬಣ್ಣವನ್ನು ಪ್ರತಿಬಿಂಬಿಸುತ್ತದೆ ನಾನು ಅದನ್ನು ಬಿಸಿ ಮಾಡಿ ಕತ್ತಲೆಯಲ್ಲಿ ಹಾಕಿದರೆ ನಾನು ಕೆಂಪು ಬಣ್ಣವನ್ನು ಅದರಿಂದ ಹೊರಬರುವುದನ್ನು ನೋಡಲಿದ್ದೇನೆ ಏಕೆಂದರೆ ಅದು ಕೆಂಪು ಬಣ್ಣವನ್ನು ಹೆಚ್ಚು ಹೀರಿಕೊಳ್ಳುತ್ತದೆ ಆದ್ದರಿಂದ ಕೆಂಪು ಬಣ್ಣಕ್ಕೆ ಹೊರಸೂಸುವ ಶಕ್ತಿ ಹೆಚ್ಚು ಅಥವಾ ನೀವು ಮರದ ಮತ್ತು ಕಬ್ಬಿಣದ ತುಂಡನ್ನು ಸೂರ್ಯನ ಕಿರಣಕ್ಕೆ ಹಾಕಿದ್ದೀರಿ ಎಂದು ಭಾವಿಸೋಣ ಕಬ್ಬಿಣದ ತುಂಡು ಬಿಸಿಯಾಗುತ್ತದೆ ಏಕೆಂದರೆ ಅದು ಹೆಚ್ಚು ಹೀರಿಕೊಳ್ಳುತ್ತದೆ ಮರದ ತುಂಡು ಬಿಸಿಯಾಗುವುದಿಲ್ಲ ಏಕೆಂದರೆ ಹೀರಿಕೊಳ್ಳುವ ಶಕ್ತಿ ಕಡಿಮೆ ಅವುಗಳ ಹೊರಸೂಸುವ ಶಕ್ತಿಯು ಅದಕ್ಕೆ ಅನುಪಾತದಲ್ಲಿರುತ್ತದೆ ಆದ್ದರಿಂದ ಒಂದು ನಿರ್ದಿಷ್ಟ ತಾಪಮಾನಕ್ಕೆ ಬಿಸಿ ಮಾಡಿದಾಗ ಕಬ್ಬಿಣವು ಮರದ ತುಂಡುಗಿಂತ ಹೆಚ್ಚಿನ ವಿಕಿರಣವನ್ನು ಹೊರಸೂಸುತ್ತದೆ ಆದ್ದರಿಂದ ಅದು ಕಿರ್ಚಾಫ್ನ ನಿಯಮ ಈಗ ಮುಂದಿನ ಪ್ರಶ್ನೆ ಪರಿಪೂರ್ಣ ಹೀರಿಕೊಳ್ಳುವ ಯಾವುದೇ ವಸ್ತು ಇಲ್ಲದಿದ್ದರೆ ನಾವು ಕಪ್ಪು ದೇಹವನ್ನು ಹೇಗೆ ತಯಾರಿಸುತ್ತೇವೆ ಪರಿಪೂರ್ಣ ಹೀರಿಕೊಳ್ಳುವ ವಸ್ತುವಿನ ಬಗ್ಗೆ ಮಾತನಾಡುವುದಾದರೆ ಇದರ ಬಗ್ಗೆ ಸಂಶೋಧನೆ ನಡೆಯುತ್ತಿದೆ ಏಕೆಂದರೆ ಪರಿಪೂರ್ಣ ಹೀರಿಕೊಳ್ಳುವ ವಸ್ತುವು ಸೌರ ಫಲಕಗಳಿಗೆ ತುಂಬಾ ಚೆನ್ನಾಗಿರುತ್ತದೆ ಏಕೆಂದರೆ ಅದು ಬರುವ ಎಲ್ಲಾ ವಿಕಿರಣಗಳನ್ನು ಹೀರಿಕೊಳ್ಳುತ್ತದೆ ಆದ್ದರಿಂದ ನಾವು ಹೇಗೆ ಕಪ್ಪು ದೇಹವನ್ನು ತಯಾರಿಸಬಹುದೆಂದರೆ ಮೊದಲಿಗೆ ಕ್ಯಾವಿಟಿಯನ್ನು ತಯಾರಿಸುತ್ತೀರಿ ಅದರಲ್ಲಿ ಒಂದು ಸಣ್ಣ ರಂಧ್ರವನ್ನು ಮಾಡಿ ಮತ್ತು ವಿಕಿರಣವನ್ನು ಇಲ್ಲಿಂದ ಕ್ಯಾವಿಟಿಯ ಹಿಂಭಾಗದಲ್ಲಿ ಹೋಗಲು ಬಿಡಿ ನೀವು ಅಂಕುಡೊಂಕಾದ ಗೋಡೆಯನ್ನು ಹಾಕುತ್ತೀರಿ ಆದ್ದರಿಂದ ಬರುವ ವಿಕಿರಣವು ಅನಿಯಂತ್ರಿತ ದಿಕ್ಕಿನಲ್ಲಿ ಹೋಗುತ್ತದೆ ಮತ್ತು ನೀವು ಎಲ್ಲೋ ಸ್ವಲ್ಪ ಕಪ್ಪು ಚುಕ್ಕೆ ಹಾಕುತ್ತೀರಿ ಆದ್ದರಿಂದ ವಿಕಿರಣವು ಅದರ ಮೇಲೆ ಬಿದ್ದಾಗಲೆಲ್ಲಾ ಅದು ಹೀರಲ್ಪಡುತ್ತದೆ ಮತ್ತು ನಾನು ಇಲ್ಲಿ ಕಪ್ಪು ಚುಕ್ಕೆ ಹಾಕುತ್ತೇನೆ ಈಗ ಅದು ಹಲವು ಬಾರಿ ಹೋಗುತ್ತಿರುವುದರಿಂದ ಪ್ರತಿ ಬಾರಿಯೂ ನಾನು ಅದನ್ನು ಕಪ್ಪು ಬಣ್ಣಕ್ಕೆ ತರುತ್ತೇನೆ ಅದು ಹೀರಲ್ಪಡುತ್ತದೆ ಆದಾಗ್ಯೂ ಇದು ರಂಧ್ರದಿಂದ ಹೊರಬರುವುದಿಲ್ಲ ಆದ್ದರಿಂದ ಯಾವುದೇ ವಿಕಿರಣವು ಒಳಗೆ ಹೋಗುತ್ತಿದ್ದರೆ ಅದು ಹೀರಲ್ಪಡುತ್ತದೆ ಒಂದು ಕ್ಯಾವಿಟಿಯು ಕಪ್ಪು ದೇಹಕ್ಕೆ ಬಹಳ ಹತ್ತಿರದಲ್ಲಿದೆ ಅದರೊಳಗೆ ಯಾವುದೇ ವಿಕಿರಣವಿದ್ದರೂ ಅದು ಕಪ್ಪು ದೇಹದ ವಿಕಿರಣ ಈಗ ನೀವು ಕೇಳಬಹುದು ನಾವು ಕಪ್ಪು ದೇಹದ ವಿಕಿರಣದ ಬಗ್ಗೆ ಏಕೆ ಆಸಕ್ತಿ ಹೊಂದಿದ್ದೇವೆ ನಾನು ಮತ್ತೆ ಕಿರ್ಚಾಫ್ನ ನಿಯಮಕ್ಕೆ ಹಿಂತಿರುಗುತ್ತೇನೆ ಅದು e a ಅದು E ಗೆ ಸಮಾನವಾಗಿರುತ್ತದೆ ಆದ್ದರಿಂದ ಬಲಭಾಗದಲ್ಲಿರುವ ಈ E ಸಾರ್ವತ್ರಿಕ ಪ್ರಮಾಣದಂತಿದೆ ಆದ್ದರಿಂದ ನಾವು ಅದನ್ನು ಅಧ್ಯಯನ ಮಾಡಿದರೆ ನಾವು ಅದರ ಬಗ್ಗೆ ಸಾರ್ವತ್ರಿಕ ರೀತಿಯಲ್ಲಿ ಹೇಳಿಕೆಗಳನ್ನು ನೀಡಬಹುದು ಆದ್ದರಿಂದ ನಾನು ತೋರಿಸಿದಂತಹ ಕ್ಯಾವಿಟಿಯು ಕಪ್ಪು ದೇಹಕ್ಕೆ ಅಥವಾ ಸರಿಸುಮಾರು ಕಪ್ಪು ದೇಹಕ್ಕೆ ಬಹಳ ಹತ್ತಿರದಲ್ಲಿದೆ ಈಗ ವಿಕಿರಣದ ಗುಣಲಕ್ಷಣಗಳು ಆದ್ದರಿಂದ ನಾವು ಈ ರೀತಿಯ ಕಪ್ಪು ದೇಹವನ್ನು ಮಾಡಿದ್ದೇವೆ ಇಲ್ಲಿ ಸಣ್ಣ ರಂಧ್ರ ಮತ್ತು ಅಂಕುಡೊಂಕಾದ ಗೋಡೆಯೊಂದಿಗೆ ಬಹುಶಃ ಕಪ್ಪು ಬಣ್ಣವನ್ನು ಚಿತ್ರಿಸಲಾಗಿದೆ ಇದು ಪರಿಪೂರ್ಣ ಕಪ್ಪು ದೇಹ ಮತ್ತು ನಾವು ಗೋಡೆಗಳನ್ನು ತುಂಬಾ ದಪ್ಪವಾಗಿಸಬಹುದು ಆದ್ದರಿಂದ ವಿಕಿರಣವು ಹೊರಗೆ ಹೋಗುವುದಿಲ್ಲ ಆದ್ದರಿಂದ ಇದು ಒಂದು ಗೋಡೆ ನಾನು ನೀಲಿ ಬಣ್ಣದಿಂದ ತೋರಿಸುವ ಎಲ್ಲಾ ವಿಕಿರಣಗಳು ಕಪ್ಪು ದೇಹದ ವಿಕಿರಣ ಈಗ ಈ ವಿಕಿರಣದ ಗುಣಲಕ್ಷಣಗಳು ಪ್ರಥಮ ಸ್ಥಾನದಲ್ಲಿವೆ ವಿಕಿರಣದ ಸ್ವರೂಪವು ದೇಹದ ಆಕಾರವನ್ನು ಅವಲಂಬಿಸಿರುವುದಿಲ್ಲ ಆದ್ದರಿಂದ ಈ ಆಕಾರದ ಈ ಕ್ಯಾವಿಟಿಯಲ್ಲಿ ಸಣ್ಣ ರಂಧ್ರವನ್ನು ಹೊಂದಿರಬಹುದು ಮತ್ತು ಆಗಲೂ ಅದು ಕಪ್ಪು ದೇಹವಾಗಿರುತ್ತದೆ ಆದ್ದರಿಂದ ಇದು ಒಳಗೆ ವಿಕಿರಣವನ್ನು ಅವಲಂಬಿಸುವುದಿಲ್ಲ ಎಂದರೆ ಅದು ಕಪ್ಪು ದೇಹಕ್ಕೆ ಅನುಗುಣವಾಗಿರುತ್ತದೆ ಮತ್ತು ಅದರ ಸ್ವರೂಪವು ಆಕಾರವನ್ನು ಅವಲಂಬಿಸಿರುವುದಿಲ್ಲ ಸಂಖ್ಯೆ 2 ಕಪ್ಪು ದೇಹದ ಕ್ಯಾವಿಟಿದೊಳಗಿನ ವಿಕಿರಣವು ಐಸೊಟ್ರೊಪಿಕ್ ಅಂದರೆ ಶಕ್ತಿ ಸೇರಿದಂತೆ ಪ್ರಕೃತಿ ಅಂದರೆ ವಿಕಿರಣವು ಯಾವ ದಿಕ್ಕಿನಿಂದ ಬರುತ್ತಿದೆ ಎಂಬುದರ ಮೇಲೆ ಇನ್ಟೆನ್ಸಿಟಿ ಅವಲಂಬಿತವಾಗಿರುವುದಿಲ್ಲ ಆದ್ದರಿಂದ ಒಂದು ಪರಿಣಾಮವನ್ನು ನಾವು ನೋಡೋಣ ಏಕೆಂದರೆ ನಾನು ದೇಹವನ್ನು ಗೋಳಾಕಾರಕ್ಕೆ ತೆಗೆದುಕೊಳ್ಳಬಹುದು ಸೈದ್ಧಾಂತಿಕ ವಿಶ್ಲೇಷಣೆ ಮಾಡುವಾಗ ಆಕಾರವು ನಿಜವಾಗಿಯೂ ಅಪ್ರಸ್ತುತವಾಗುತ್ತದೆ ಮತ್ತು 2ರ ಕಾರಣದಿಂದಾಗಿ ನಾವು ಹೊರಸೂಸುವ ಕ್ಯಾವಿಟಿಯೊಳಗೆ ನೋಡಿದರೆ ನಾವು ಯಾವುದೇ ವ್ಯತ್ಯಾಸವನ್ನು ಯಾವುದೇ ದಿಕ್ಕಿನಲ್ಲಿ ಕಾಣುವುದಿಲ್ಲ ಇದರರ್ಥ ನಾನು ಈ ಕ್ಯಾವಿಟಿಯೊಳಗೆ ನೋಡುತ್ತೇನೆಯೇ ನಾನು ಇಲ್ಲಿ ನೋಡುತ್ತೇನೆಯೇ ನನಗೆ ಯಾವುದೇ ವ್ಯತ್ಯಾಸವನ್ನು ಕಾಣುವುದಿಲ್ಲ ಏಕೆಂದರೆ ಯಾವುದೇ ಕಡೆಯಿಂದ ಯಾವುದೇ ವ್ಯತಿರಿಕ್ತತೆ ಇರುವುದಿಲ್ಲ ಹಾಗಾಗಿ ಇದಕ್ಕೆ ಉತ್ತಮ ಉದಾಹರಣೆಯಾಗಿದೆ ನಾನು ಈಗ ಹೇಳಿದ ಉದಾಹರಣೆ ಗಮನಿಸಿ ನೀವು ಕಲ್ಲಿದ್ದಲುಗಳನ್ನು ಕುಲುಮೆಯಲ್ಲಿ ಸುಟ್ಟುಹೋದಾಗ ಮತ್ತು ಕೆಲವೊಮ್ಮೆ ಈ ಕಲ್ಲಿದ್ದಲುಗಳು ಒಂದು ಕ್ಯಾವಿಟಿಯನ್ನು ರೂಪಿಸುತ್ತವೆ ಮತ್ತು ಉದಾಹರಣೆಗೆ ಇಲ್ಲಿ ಒಂದು ಕ್ಯಾವಿಟಿ ಮತ್ತು ವಿಕಿರಣವು ಇಲ್ಲಿಂದ ಹೊರಬರಬಹುದು ಈ ಸುಡುವ ಕಲ್ಲಿದ್ದಲಿನಿಂದ ವಿಕಿರಣವೂ ಹೊರಬರುತ್ತದೆ ಆ ತೀವ್ರತೆಯನ್ನು ನೀವು ಗಮನಿಸಬಹುದು ಕ್ಯಾವಿಟಿಯಿಂದ ಹೊರಬರುವ ವಿಕಿರಣವು ದೊಡ್ಡದಾಗಿದೆ ಏಕೆಂದರೆ ಕ್ಯಾವಿಟಿಯು ಹೆಚ್ಚಿನ ಹೊರಸೂಸುವ ಶಕ್ತಿಯನ್ನು ಹೊಂದಿರುವುದರಿಂದ ಇದು ಕಪ್ಪು ದೇಹದ ಸಂಖ್ಯೆ1 ಕ್ಕೆ ಹತ್ತಿರದಲ್ಲಿದೆ ಸಂಖ್ಯೆ 2 ವಿಕಿರಣವು ಐಸೊಟ್ರೊಪಿಕ್ ಆಗಿರುವುದರಿಂದ ನೀವು ಕ್ಯಾವಿಟಿ ಯ ಅಂಚುಗಳನ್ನು ಮುಂತಾದವುಗಳನ್ನು ಮಾಡಲು ಸಾಧ್ಯವಿಲ್ಲ ಆದ್ದರಿಂದ ನಾವು ಇಲ್ಲಿಯವರೆಗೆ ಕಲಿತದ್ದನ್ನು ಸಂಕ್ಷಿಪ್ತವಾಗಿ ಹೇಳುವುದಾದರೆ ನಾವು ಕಪ್ಪು ದೇಹದ ವಿಕಿರಣವನ್ನು ಅಧ್ಯಯನ ಮಾಡಲು ಬಯಸಿದರೆ ಕಪ್ಪು ದೇಹದ ವಿಕಿರಣವನ್ನು ಅಧ್ಯಯನ ಮಾಡಲು ಬಯಸುತ್ತೇನೆ ಏಕೆಂದರೆ ಅದು ಸಾರ್ವತ್ರಿಕ ಆಸ್ತಿಯನ್ನು ಹೊಂದಿದೆ ಇದು ಎಲ್ಲಾ ದೇಹಗಳಿಗೆ ಹೀರಿಕೊಳ್ಳುವ ಗುಣಾಂಕಕ್ಕೆ ಹೊರಸೂಸುವ ಶಕ್ತಿಯ ಅನುಪಾತವಾಗಿದೆ ಆದ್ದರಿಂದ ನಾವು ಕಪ್ಪು ದೇಹದ ವಿಕಿರಣವನ್ನು ಅಧ್ಯಯನ ಮಾಡಲು ಬಯಸಿದರೆ ಸಣ್ಣ ರಂಧ್ರವನ್ನು ಹೊಂದಿರುವ ಮುಚ್ಚಿದ ಕ್ಯಾವಿಟಿಯಿಂದ ಹೊರಬರುವ ವಿಕಿರಣವನ್ನು ಬಳಸಿಕೊಂಡು ನಾವು ಅದನ್ನು ಅಧ್ಯಯನ ಮಾಡಬಹುದು ಅದರಲ್ಲಿ ಸಣ್ಣ ರಂಧ್ರವಿದೆ ವಿಶ್ಲೇಷಣೆಗಾಗಿ ನಾವು ಈ ಕ್ಯಾವಿಟಿಯನ್ನು ಗೋಳಾಕಾರವಾಗಿ ತೆಗೆದುಕೊಳ್ಳಬಹುದು ಸಹಾ ಅವರ ಹೀಟ್ ಮತ್ತು ಥರ್ಮೋಡೈನಾಮಿಕ್ಸ್ ಪುಸ್ತಕದ ಮೂಲಕ ಪುಸ್ತಕದಲ್ಲಿ ಈ ಎಲ್ಲವನ್ನು ಬಹಳ ಚೆನ್ನಾಗಿ ವಿವರಿಸಲಾಗಿದೆ ಇದು ನಮ್ಮವರಾದ ಮೇಘನಾಥ ಸಹಾ ಮತ್ತು ಶ್ರೀವಾಸ್ತವರವರದ್ದಾಗಿದೆ ಆದ್ದರಿಂದ ನಾನು ಈ ಪುಸ್ತಕದಿಂದ ಹೆಚ್ಚಿನ ವಿಷಯಗಳನ್ನು ತೆಗೆದುಕೊಂಡಿದ್ದೇನೆ ಮತ್ತು ಇದು ನಿಜವಾಗಿಯೂ ಬಹಳ ಒಳ್ಳೆಯ ಪುಸ್ತಕವಾಗಿದೆ ನೀವು ಐತಿಹಾಸಿಕ ಬೆಳವಣಿಗೆ ಮತ್ತು ಅಂತಹ ವಿಷಯಗಳನ್ನು ಓದಲು ಬಯಸಿದರೆ ಇದನ್ನು ಈ ಪುಸ್ತಕದಲ್ಲಿ ಬಹಳ ಚೆನ್ನಾಗಿ ನೀಡಲಾಗಿದೆ